ಸಾಹಿತ್ಯದ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಮೊದಲ ಇಪ್ಪತ್ತು ನಿಮಿಷಗಳು ಸ್ಲೈಡ್ಗಳಾಗಿರುತ್ತವೆ ನಂತರ ಮುಂದಿನ ಇಪ್ಪತ್ತು ನಿಮಿಷಗಳು ಸರಿಸುಮಾರು ವಿವಿಧ ಸಾಹಿತ್ಯ ಮೂಲಗಳ ನಿಜವಾದ ಪ್ರದರ್ಶನದ ಮೇಲೆ ಇರುತ್ತದೆ ಸಾಹಿತ್ಯವನ್ನು ಹುಡುಕಲು ನೀವು ಹೇಗೆ ಹುಡುಕಬಹುದು ನೀವು ಬಳಸಬಹುದಾದ ಸಾಧನಗಳ ಸಂಯೋಜನೆಯಲ್ಲಿ ಅವುಗಳನ್ನು ಸಂಘಟಿಸಲು ನಾನು ನಿಮ್ಮನ್ನು ತೋರಿಸುತ್ತೇನೆ ತದನಂತರ ಕಳೆದ ಇಪ್ಪತ್ತು ನಿಮಿಷಗಳಲ್ಲಿ ನೀವು ಬರೆಯಲು ಬಯಸುವ ಡಾಕ್ಯುಮೆಂಟ್ನಲ್ಲಿ ಈ ಸಾಹಿತ್ಯ ಡೇಟಾವನ್ನು ನೀವು ಹೇಗೆ ಬಳಸುತ್ತೀರಿ ಎಂದು ನಾನು ನೋಡುತ್ತೇನೆ ಆದ್ದರಿಂದ ಮೊದಲು ಹಕ್ಕು ನಿರಾಕರಣೆ ಮಾಡುವ ಮೂಲಕ ನಾವು ಸಾಹಿತ್ಯ ಸಮೀಕ್ಷೆಯನ್ನು ಪ್ರಾರಂಭಿಸುತ್ತೇವೆ ಸಾಹಿತ್ಯ ಸಮೀಕ್ಷೆಯು ಕೆಲವು ಮಾಹಿತಿಗಾಗಿ ಮಾತ್ರ ಹೋಗುತ್ತಿದೆ ಕಾರಣ ಗೂಗಲ್ ಹುಡುಕಾಟ ಎಂಜಿನ್ ವಿವಿಧ ವ್ಯಕ್ತಿಗಳ ಖಾಸಗಿ ವೆಬ್ಸೈಟ್ಗಳು ನೋಡಲು ಹೋಗುತ್ತದೆ ಆದರೆ ಸಾಹಿತ್ಯ ಸಮೀಕ್ಷೆಯ ಮೂಲಕ ಮೂಲಭೂತವಾಗಿ ಅಧಿಕೃತವಾದ ತಾಂತ್ರಿಕ ಸಾಹಿತ್ಯದ ಸಮೀಕ್ಷೆ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಮುಂತಾದವುಗಳಲ್ಲಿ ವಿಶ್ವದಾದ್ಯಂತ ನಡೆಯುತ್ತಿರುವ ವೈಜ್ಞಾನಿಕ ಉದ್ಯಮದ ಸಮೀಕ್ಷೆಯಾಗಿದೆ ಆದ್ದರಿಂದ ಗೂಗಲ್ನಲ್ಲಿ ಗೂಗಲ್ ವಿದ್ವಾಂಸ ಲಭ್ಯವಿದೆ ಆದ್ದರಿಂದ ಸಾಹಿತ್ಯ ಸಮೀಕ್ಷೆಯು ಮಾಹಿತಿಯನ್ನೇ ಹೋಲುವಂತೆಯೇ ಅಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಆದ್ದರಿಂದ ನಾವು ಈ ರೀತಿ ಸಾಹಿತ್ಯ ಸಮೀಕ್ಷೆಯನ್ನು ನೋಡುತ್ತಿದ್ದೇವೆ ಮೊದಲಿಗೆ ನಾವು ಈ ಸಾಹಿತ್ಯ ಸಮೀಕ್ಷೆಗೆ ಏಕೆ ಪ್ರವೇಶಿಸಬೇಕು ಎಂಬುದರ ಬಗ್ಗೆ ಬಹಳ ಸಂಕ್ಷಿಪ್ತ ಹಿನ್ನೆಲೆ ತದನಂತರ ನಾವು ನೋಡಬಹುದಾದ ಸಾಹಿತ್ಯದ ಮೂಲಗಳು ಎಲ್ಲಿವೆ ಹುಡುಕುವ ಬಗ್ಗೆ ನಾವು ಹೋಗುವ ಮಾರ್ಗಗಳು ಯಾವುವು ಮತ್ತು ನಂತರ ವಿಶ್ವದಾದ್ಯಂತದ ವಿಜ್ಞಾನಿಗಳಿಂದ ಬಳಸಲ್ಪಡುವ ವೈಜ್ಞಾನಿಕ ಆರ್ಕೈವಲ್ ಸಾಹಿತ್ಯವನ್ನು ಹೋಸ್ಟಿಂಗ್ ಮಾಡುವ ಎಲ್ಲಾ ಪ್ರಕಾಶಕರು ಯಾರು ತದನಂತರ ಅಂತ್ಯದ ವೇಳೆಗೆ ಡಾಕ್ಯುಮೆಂಟ್ ಅನ್ನು ಬರೆಯಲು ನಾವು ಬಳಸಬಹುದಾದ ವಿಧಾನವನ್ನು ಹೇಗೆ ಸಂಗ್ರಹಿಸುವುದು ಸರಿ ಆದ್ದರಿಂದ ಸಾಹಿತ್ಯದ ಸಮೀಕ್ಷೆಯನ್ನು ನಾವು ಯಾಕೆ ಮಾಡಲು ಬಯಸುತ್ತೇವೆ ಆದ್ದರಿಂದ ಒಂದು ನಿರ್ದಿಷ್ಟ ವಿಷಯ ವಿಕಾಸಗೊಂಡಿದೆ ಎಂಬುದರ ಸಂಪೂರ್ಣ ಇತಿಹಾಸವನ್ನು ಪ್ರತಿಯೊಬ್ಬ ವಿಜ್ಞಾನಿ ಪುನರಾವರ್ತಿಸಲು ಸಾಧ್ಯವಿಲ್ಲ ಎಂದು ನಾವು ಮಾಡಬೇಕಾದ ಮೊದಲ ಅವಶ್ಯಕತೆಯಾಗಿದೆ ಹಾಗಾಗಿ ಇತರರು ಈಗಲೇ ಮಾಡಿದ್ದನ್ನು ಮೀರಿ ಹೋಗುವ ವಿಧಾನಗಳನ್ನು ನಾವು ಬಳಸಬೇಕು ಇದರ ಅರ್ಥವೇನೆಂದರೆ ಇತರರು ಬಳಸಿದವುಗಳನ್ನು ನಾವು ತಿಳಿದಿರಬೇಕು ಜನರು ಯಾವ ರೀತಿಯ ವಿಧಾನಗಳನ್ನು ಬಳಸಿದ್ದಾರೆ ಬಂದಿರುವ ಅಂತರಗಳು ಎಲ್ಲಿವೆ ಮತ್ತು ನಾವು ಎಲ್ಲಿ ಕೊಡುಗೆ ನೀಡುತ್ತೇವೆ ತದನಂತರ ನಾವು ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಮಾಡುತ್ತಿರುವ ವ್ಯತ್ಯಾಸವೇನು ಮತ್ತು ಆಗಾಗ್ಗೆ ಬಹಳ ಪರಿಚಿತ ಪ್ರದೇಶಗಳಲ್ಲಿ ಬಳಸಲಾಗುವ ಅತ್ಯಂತ ನಾವೀನ್ಯತೆಯು ಸಾಹಿತ್ಯಕ್ಕೆ ಉತ್ತಮವಾದ ಸಂಯೋಜನೆಯಾಗಿದೆ ಮತ್ತು ಕೆಲವೊಮ್ಮೆ ಒಂದು ಸಂಪೂರ್ಣ ಕಾದಂಬರಿ ಸಂಶೋಧನೆಯ ಕ್ಷೇತ್ರದಲ್ಲಿ ಬಳಸಲಾಗುವ ಅತ್ಯಂತ ಪರಿಚಿತ ತಂತ್ರವೂ ಸಹ ಮೌಲ್ಯಯುತವಾಗಿದೆ ಆದ್ದರಿಂದ ಪರಿಚಿತತೆ ಮತ್ತು ನವೀನತೆಯ ಅನ್ಯೋನ್ಯತೆಗೆ ನವೀನತೆಯು ನಿಮಗೆ ಪರಿಚಿತವಾಗಿರುವದು ಮತ್ತು ಕಾದಂಬರಿಯೇ ಎಂಬುದನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ನೀವು ಅದನ್ನು ತಿಳಿದುಕೊಳ್ಳಲು ಸಾಹಿತ್ಯ ಸಮೀಕ್ಷೆ ಅಗತ್ಯ ನಂತರ ಆಗಾಗ್ಗೆ ಒಂದು ಅಧ್ಯಯನ ಮೌಲ್ಯಯುತವಾದದ್ದು ಅಥವಾ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಆ ಅಧ್ಯಯನವನ್ನು ಇರಿಸಿಕೊಳ್ಳಲು ಸಾಧ್ಯವಾದಾಗ ನಮ್ಮ ಸಮಕಾಲೀನರಿಂದ ಮೌಲ್ಯಯುತವಾಗಿ ಕಾಣುತ್ತದೆ ಅಲ್ಲಿ ಜನರು ಅದನ್ನು ಮೌಲ್ಯಯುತವಾಗಿ ನೋಡುತ್ತಾರೆ ಆದ್ದರಿಂದ ನಕಲು ತಪ್ಪಿಸುವುದು ಮುಖ್ಯ ಮತ್ತು ಮುಂಬರುವ ಕೆಲವು ವಿವಾದಾತ್ಮಕ ಫಲಿತಾಂಶಗಳನ್ನು ಸ್ಪಷ್ಟಪಡಿಸುವುದು ಮುಖ್ಯವಾಗಿದೆ ನೀವು ಪ್ರಸ್ತುತ ಸಾಹಿತ್ಯದಲ್ಲಿ ಕಲೆಯ ಸ್ಥಿತಿಯನ್ನು ಏನೆಂದು ತಿಳಿಯಲು ಬಯಸಿದರೆ ಮತ್ತು ನಾವು ಇತರರ ಕೆಲಸವನ್ನು ವಿಸ್ತರಿಸಲು ಮತ್ತು ನಿರ್ಮಿಸಲು ಬಯಸುತ್ತೇವೆ ಖಂಡಿತವಾಗಿ ನಾವು ಈಗ ಏನು ಮಾಡಬೇಕೆಂದು ತಿಳಿಯಬೇಕು ಮತ್ತು ನಾವು ಸಂಶೋಧನೆ ಮಾಡಲು ಪ್ರಯತ್ನಿಸುತ್ತಿರುವ ವಿಷಯದ ಆ ಸ್ಥಾನಮಾನವನ್ನು ಪಡೆಯಲು ಸಾಹಿತ್ಯ ಸಮೀಕ್ಷೆ ನಮಗೆ ಸಹಾಯ ಮಾಡಬೇಕು ಆದ್ದರಿಂದ ಸಾಹಿತ್ಯದ ಸಮೀಕ್ಷೆಯು ಆ ರೀತಿ ಒಂದು ಪ್ರಮುಖ ಅಂಶವಾಗಿದೆ ಇದನ್ನು ಸಂಶೋಧನೆಯ ಪ್ರಾರಂಭದಲ್ಲಿ ಮಾತ್ರವಲ್ಲದೇ ಪೂರ್ತಿಯಾಗಿ ಮಾಡಬೇಕು ಆದರೆ ಆರಂಭದಲ್ಲಿ ಇದು ಖಂಡಿತವಾಗಿ ಬಹಳ ಮುಖ್ಯವಾದ ಅಂಶವನ್ನು ಮಾಡುತ್ತದೆ ಡಿ ತಯಾರಿಸುವ ಸಂದರ್ಭದಲ್ಲಿ ಸಾಹಿತ್ಯ ಸಮೀಕ್ಷೆ ಪ್ರಬಂಧ ಅಥವಾ ಸಂಶೋಧನಾ ಆಧಾರಿತ ಪದವಿ ಮುಖ್ಯವಾದುದು ಏಕೆಂದರೆ ಆಗಾಗ್ಗೆ ಸಂಶೋಧನೆಯ ಪದವಿಗಳನ್ನು ವಿದ್ಯಾರ್ಥಿ ಕೆಲಸ ಮಾಡುವ ಮೂಲ ಕೆಲಸದ ಆಧಾರದ ಮೇಲೆ ನೀಡಲಾಗುತ್ತದೆ ಮತ್ತು ನಕಲು ಮಾಡುವುದು ಉದ್ದೇಶಪೂರ್ವಕವಲ್ಲದಿದ್ದರೂ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಅಲ್ಲಿಗೆ ಏನೆಂಬುದನ್ನು ತಿಳಿಯುವುದು ಮುಖ್ಯವಾಗಿದೆ ನಾವು ಕೆಲಸ ಮಾಡುವ ಸಂಶೋಧನಾ ಪ್ರದೇಶದ ಪ್ರಪಂಚದಲ್ಲಿ ಜನರು ಬೇರೆಡೆ ಏನು ಮಾಡಿದ್ದಾರೆ ಮತ್ತು ಕೆಲವೊಮ್ಮೆ ನಿಮ್ಮ ಕೆಲಸದ ಸಂದರ್ಭವನ್ನು ಸ್ಥಾಪಿಸುವುದು ಸಹ ಮುಖ್ಯವಾಗಿದೆ ಮತ್ತು ನಾವು ಸರಿಯಾಗಿ ಕೆಲಸ ಮಾಡುವ ವಿಷಯದ ಹಿನ್ನೆಲೆಯ ಜ್ಞಾನವನ್ನು ಹೊಂದಲು ಸಹ ಇದು ಮುಖ್ಯವಾಗಿದೆ ಮತ್ತು ವೈಪರೀತ್ಯಗಳು ಮತ್ತು ಅಂತರವನ್ನು ಗಮನಿಸಬೇಕಾದರೆ ಈಗಲೇ ಏನು ಮಾಡಿದೆ ಎಂದು ನಮಗೆ ತಿಳಿದಿರಬೇಕು ಆದ್ದರಿಂದ ಒಂದು ಸಂಶೋಧನಾ ಸಿದ್ಧಾಂತದ ಸನ್ನಿವೇಶದಲ್ಲಿ ವಿಶ್ಲೇಷಣೆ ಮತ್ತು ಸಾಹಿತ್ಯ ಸಮೀಕ್ಷೆಯ ಸಂಶೋಧನೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾವು ಈ ಸಾಹಿತ್ಯವನ್ನು ಎಲ್ಲಿ ಹುಡುಕುತ್ತೇವೆ ಆದ್ದರಿಂದ ಆಗಾಗ್ಗೆ ನಾವು ಹಲವಾರು ಮಾರ್ಗಗಳಿವೆ ಮತ್ತು ನಾನು ಅವುಗಳನ್ನು ಒಂದೊಂದಾಗಿ ನೋಡಲಿದ್ದೇನೆ ಪ್ರಪಂಚದ ಪ್ರತಿಯೊಬ್ಬರಿಗೂ ಲಭ್ಯವಿರುವ ಮೊದಲ ಮಾರ್ಗವೆಂದರೆ ನಿಸ್ಸಂಶಯವಾಗಿ ತೆರೆದ ಪ್ರವೇಶ ದುರದೃಷ್ಟವಶಾತ್ ಒಂದು ಜರ್ನಲ್ ಪ್ರಕಟಣೆ ಅಥವಾ ಆರ್ಕೈವಲ್ ವಿಧಾನದಲ್ಲಿ ಮುಂದುವರಿಯುವ ಸಮ್ಮೇಳನವನ್ನು ಕಾಪಾಡಿಕೊಳ್ಳುವ ವೆಚ್ಚ ಇದು ದೀರ್ಘಕಾಲದವರೆಗೆ ಮರುಉತ್ಪಾದನಾ ವಿಧಾನದಲ್ಲಿ ಲಭ್ಯವಿದೆ ಆಯಾ ಪ್ರಕಾಶಕರು ಅದರ ಹಣವನ್ನು ಖರ್ಚು ಮಾಡಲು ಹೋಗುತ್ತಾರೆ ಆದ್ದರಿಂದ ಪ್ರತಿ ಜರ್ನಲ್ ಪ್ರವೇಶದೊಂದಿಗೆ ಸಂಬಂಧಿಸಿದ ಚಂದಾದಾರಿಕೆಯ ವೆಚ್ಚವಿದೆ ಎಂದು ಅರ್ಥ ಆದ್ದರಿಂದ ತೆರೆದ ಪ್ರವೇಶ ವೈಜ್ಞಾನಿಕ ಆರ್ಕೈವಲ್ ಡಾಟಾದಿಂದ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಇದು ತುಂಬಾ ಸೀಮಿತವಾಗಿದೆ ಆದರೆ ಖಂಡಿತವಾಗಿ ನಾವು ಉದ್ದಕ್ಕೂ ಹೋಗುವಾಗ ಅವು ಸಂಖ್ಯೆಯಲ್ಲಿ ಹೆಚ್ಚುತ್ತಿವೆ ಆದ್ದರಿಂದ ತೆರೆದ ಪ್ರವೇಶವು ತುಂಬಾ ಲಭ್ಯವಿದೆ ಮತ್ತು ಮುಕ್ತ ಪ್ರವೇಶದ ಅಡಿಯಲ್ಲಿ ಯಾವ ರೀತಿಯ ಜರ್ನಲ್ಗಳು ಲಭ್ಯವಿದೆಯೆಂದು ನಾವು ನೋಡುತ್ತೇವೆ ಮತ್ತು ಭಾರತದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಐಎನ್ಇಟಿ ಕಾರ್ಯಕ್ರಮ ಎಂದು ಕರೆಯಲ್ಪಡುವ ಐಎನ್ಇಎಸ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ವ್ಯವಸ್ಥೆಯಾಗಿದೆ ಇದು ದೆಹಲಿಯ ಐಐಟಿಯಿಂದ ಸಂಘಟಿತವಾಗಿದೆ ಇದು ಹಲವಾರು ಸಂಖ್ಯೆಯ ಸಾಹಿತ್ಯ ಮೂಲಗಳ ಪ್ರವೇಶವನ್ನು ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶಿಸುತ್ತದೆ ದೇಶಗಳು ಅವುಗಳನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಶ್ರೇಣಿ 1 ಶ್ರೇಣಿ 2 ಶ್ರೇಣಿ 3 ಇತ್ಯಾದಿ ಅಂದರೆ ನಿಮ್ಮ ಸಂಶೋಧನಾ ಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯವು ಸರ್ಕಾರದಿಂದ ಹಣವನ್ನು ಪಡೆದರೆ ಬಹುತೇಕವಾಗಿ ಕೆಲವೇ ಕೆಲವು ಸಾಹಿತ್ಯ ಸಮೀಕ್ಷೆಯನ್ನು INDEST ಪ್ರೋಗ್ರಾಂಗೆ ಪಾವತಿಸುವ ಮೂಲಗಳನ್ನು ಬಳಸಿ ಮಾಡಬಹುದು ನಮ್ಮ ಇನ್ಸ್ಟಿಟ್ಯೂಟ್ಗಾಗಿ INDEST ನಲ್ಲಿ ಲಭ್ಯವಿರುವ ಎಲ್ಲವುಗಳನ್ನು ನಾವು ನೋಡೋಣ ತದನಂತರ ಇತರ ಸಂಸ್ಥೆಗಳಲ್ಲಿ ಏನು ಲಭ್ಯವಿದೆ ಎಂಬುದನ್ನು ನಾವು ನೋಡಬಹುದು ಅಲ್ಲಿ ನಾವು ಬಹುಶಃ ಭೇಟಿಗೆ ಹೋಗಬಹುದು ಅನುಮತಿ ಪಡೆದುಕೊಳ್ಳಬಹುದು ಮತ್ತು ಅಲ್ಲಿ ಸಾಹಿತ್ಯ ಸಾಹಿತ್ಯವನ್ನು ನಡೆಸಬಹುದು ಆಗಾಗ್ಗೆ INDEST ಚಂದಾದಾರರಾಗಿರುವ ಸಾಹಿತ್ಯ ಮೂಲಗಳು ಸಾಕಾಗುವುದಿಲ್ಲ ಆದ್ದರಿಂದ ಕೆಲವು ಗ್ರಂಥಾಲಯಗಳು ಆ ಸೆಟ್ನ ಮೀರಿದ ಚಂದಾದಾರಿಕೆಗಳನ್ನು ಮಾಡಲು ಹೆಚ್ಚುವರಿ ಹಣವನ್ನು ಖರ್ಚು ಮಾಡುತ್ತವೆ ಮತ್ತು ಇದು ನಿಮ್ಮ ಲೈಬ್ರರಿಯಿಂದ ಲಭ್ಯವಿರುತ್ತದೆ ಆದ್ದರಿಂದ ನೀವು ಖಂಡಿತವಾಗಿಯೂ ನಿಮ್ಮ ಗ್ರಂಥಪಾಲಕನೊಂದಿಗೆ ಸಂಪರ್ಕ ಹೊಂದಬೇಕು ಮತ್ತು ನಿಮ್ಮ ಲೈಬ್ರರಿಯಿಂದ ಚಂದಾದಾರರಾಗಿರುವ ಎಲ್ಲಾ ನಿಯತಕಾಲಿಕಗಳನ್ನು ಕಂಡುಹಿಡಿಯಬೇಕು ಮತ್ತು ಕೊನೆಯಲ್ಲಿ ಬರಹಗಾರರು ತಮ್ಮ ಸ್ವಂತ ಪ್ರಕಟಣೆಯನ್ನು ಒಂದು ಪೋರ್ಟಲ್ನಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುವ ಕೆಲವೊಂದು ಸಾಧ್ಯತೆಗಳನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನೂ ಸಹ ಮಾಡಿದೆ ಅಲ್ಲಿ ವಿನಂತಿಯನ್ನು ಮೇಲೆ ಸಾಹಿತ್ಯವನ್ನು ಹಂಚಿಕೊಳ್ಳಲು ಸಾಧ್ಯವಿದೆ ಆದ್ದರಿಂದ ಇದನ್ನು ಪೀರ್ ಹಂಚಿಕೆ ಮೂಲಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ರಿಸರ್ಚ್ ಗೇಟ್ ಮತ್ತು ಅಕಾಡೆಮಿ ಇದು ಇಂತಹ ಪೀರ್ ಹಂಚಿಕೆ ಮೂಲಗಳು ಅವುಗಳು ಕೆಲವು ಸಾಹಿತ್ಯವನ್ನು ಒದಗಿಸಬಲ್ಲವು ಆದ್ದರಿಂದ ನಾವು ಮಾತನಾಡುವ ಈ ಸಾಹಿತ್ಯ ಮೂಲಗಳು ಯಾವುವು ನಿಯತಕಾಲಿಕಗಳು ಸಂಶೋಧನಾ ವರದಿಗಳು ಕಾನ್ಫರೆನ್ಸ್ ವಿಚಾರಣೆಗಳು ಅಧಿಕೃತ ಪ್ರಕಟಣೆಗಳು ಮಾನದಂಡಗಳು ಸಿದ್ಧಾಂತಗಳು ಪ್ರಬಂಧಗಳು ಇತ್ಯಾದಿಗಳನ್ನು ನೋಡಲು ನಾವು ಮೂಲತಃ ಹೋಗುತ್ತೇವೆ ಕೆಲವೊಮ್ಮೆ ಭವಿಷ್ಯದಲ್ಲಿ ಬರಲಿರುವ ಸಹ ಪ್ರಕಟಣೆಗಳು ಸಹ ಸಾಹಿತ್ಯದ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ ನಾವು ಅವುಗಳನ್ನು ಉಲ್ಲೇಖಿಸಲು ಒಂದು ಪಾಯಿಂಟರ್ ಅನ್ನು ಹೊಂದಿರಬೇಕು ಆದ್ದರಿಂದ ಅವು ಪೂರ್ಣಗೊಂಡಾಗ ಗ್ರಂಥಸೂಚಿ ವಿವರಗಳನ್ನು ಲಭ್ಯವಿದೆ ನಮ್ಮ ಡಾಕ್ಯುಮೆಂಟ್ನಲ್ಲಿ ನಾವು ಅವುಗಳನ್ನು ನವೀಕರಿಸಬಹುದಾಗಿದೆ ಮತ್ತು ಕೃತಿಗಳ ಸಂಕಲನಗಳು ಮತ್ತು ವಿಮರ್ಶೆಗಳು ಉಲ್ಲೇಖ ಪುಸ್ತಕಗಳು ಕೈ ಪುಸ್ತಕಗಳು ಇತ್ಯಾದಿಗಳಂತಹ ದ್ವಿತೀಯಕ ಮೂಲ ಸಾಹಿತ್ಯಗಳು ಇವೆ ಪಠ್ಯ ಪುಸ್ತಕಗಳು ಮಾನೋಗ್ರಾಫ್ಗಳು ಮತ್ತು ಅಮೂರ್ತ ಸೇವೆಗಳು ಇವೆಲ್ಲವೂ ಸಹ ಸಾಹಿತ್ಯ ಸಮೀಕ್ಷೆಗಳಂತೆ ವರ್ತಿಸುತ್ತವೆ ನಿಘಂಟು ವರ್ಷ ಪುಸ್ತಕಗಳು ಗ್ರಂಥಸೂಚಿಗಳನ್ನು ದ್ವಿತೀಯ ಮೂಲಗಳ ಪಟ್ಟಿಗಳಂತಹ ತೃತೀಯ ಮೂಲಗಳನ್ನು ಸಹ ಸಾಹಿತ್ಯ ಮೂಲಗಳಾಗಿ ಬಳಸಬಹುದು ಆದ್ದರಿಂದ ನಾವು ಸಾಹಿತ್ಯ ಸಮೀಕ್ಷೆಯೊಂದಿಗೆ ಮುಂದುವರಿಯುವಾಗ ನಾವು ಕೆಲವು ಪರಿಭಾಷೆಯಲ್ಲಿ ಪರಿಚಿತರಾಗಿರಬೇಕು ನಾವು ಉಲ್ಲೇಖಿಸಲು ಬಯಸುವ ಪ್ರತಿಯೊಂದು ಪುಸ್ತಕವು ISBN ಸಂಖ್ಯೆ ಎಂದು ಕರೆಯಲ್ಪಡಬೇಕು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ಸಂಖ್ಯೆ ಈ ಸಂಖ್ಯೆಯು ಮೂಲಭೂತವಾಗಿ ವಿಶ್ವದ ಯಾರಿಗಾದರೂ ಪುಸ್ತಕವನ್ನು ಗುರುತಿಸಲು ಅವಕಾಶ ನೀಡುತ್ತದೆ ಮತ್ತು ಅದು ಮುದ್ರಣದಲ್ಲಿ ಲಭ್ಯವಿದ್ದಲ್ಲಿ ಸಹ ಮೂಲವಾಗಿರಬಹುದು ಐಎಸ್ಬಿಎನ್ ಇಲ್ಲದಿರುವ ಯಾವುದೇ ಪುಸ್ತಕವು ಸ್ವಲ್ಪ ಸಮಯದ ನಂತರ ಪತ್ತೆಯಾಗಿಲ್ಲ ಮತ್ತು ನಾವು ಪುಸ್ತಕವನ್ನು ಉಲ್ಲೇಖಿಸಲು ಬಯಸಿದಾಗಲೆಲ್ಲಾ ಇದನ್ನು ಗಮನಿಸುವುದು ಬಹಳ ಮುಖ್ಯ ಅಂತೆಯೇ ನಾವು ಉಲ್ಲೇಖಿಸಲು ಬಯಸುವ ಯಾವುದೇ ಪತ್ರಿಕೆಯು ISSN ಸಂಖ್ಯೆಯನ್ನು ಹೊಂದಿರಬೇಕು ಮತ್ತು ಇವುಗಳು ಪತ್ರಿಕೆಗಳಿಗೆ ಸಹ ಅನ್ವಯಿಸುತ್ತವೆ ಮತ್ತು ಐಎಸ್ಎಸ್ಎನ್ ಸಂಖ್ಯೆ ಶ್ರೇಣಿಯಲ್ಲಿದೆ ನಾವು ಸಾಮಾನ್ಯವಾಗಿ ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ಅನ್ನು ಉಲ್ಲೇಖಿಸುತ್ತಿರುವಾಗ ನಾವು ಸಾಮಾನ್ಯವಾಗಿ ಐಎಸ್ಎಸ್ಎನ್ ಸಂಖ್ಯೆಯನ್ನು ಹೊಂದಿರುತ್ತೇವೆ ಮತ್ತು ಇಂದು ಡಿಜಿಟಲ್ ಜಗತ್ತಿನಲ್ಲಿ ನಾವು ಪ್ರತಿ ಡಾಕ್ಯುಮೆಂಟ್ಗೆ ಗುರುತನ್ನು ಹೊಂದಲು ಬಯಸುತ್ತೇವೆ ಇದರಿಂದಾಗಿ ನಾವು ಅವುಗಳನ್ನು ನೇರವಾಗಿ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತು ಇಂತಹ ಉಪಕ್ರಮವು ಈಗ ಲಭ್ಯವಿದೆ ಮತ್ತು ಸಂಖ್ಯೆ ಡಿಜಿಟಲ್ ವಸ್ತು ಗುರುತಿಸುವಿಕೆಯ ಹೆಸರಿನ ಮೂಲಕ ನಡೆಯುತ್ತದೆ ಅವುಗಳೆಂದರೆ DOI ಸಂಖ್ಯೆ ಆದ್ದರಿಂದ ಸಾಹಿತ್ಯದಲ್ಲಿ ಆನ್ಲೈನ್ನಲ್ಲಿ ಲಭ್ಯವಿರುವ ಪ್ರತಿಯೊಂದು ಡಾಕ್ಯುಮೆಂಟ್ ತೆರೆದ ಸಾಹಿತ್ಯ DOI ಸಂಖ್ಯೆಯನ್ನು ಹೊಂದಿರುತ್ತದೆ ಮತ್ತು DOI ಸಂಖ್ಯೆಯನ್ನು URL ಗೆ ಭಾಷಾಂತರಿಸುವ ಒಂದು ಸಂಸ್ಥೆ ಇದೆ ಅಲ್ಲಿ ನಿರ್ದಿಷ್ಟ ಪೂರ್ಣ ಪಠ್ಯ ಸಂಪನ್ಮೂಲ ಲಭ್ಯವಿದೆ ಮತ್ತು ಪೂರ್ಣ ಪಠ್ಯ ಸಂಪನ್ಮೂಲ ಚಲಿಸುವಾಗ ಮ್ಯಾಪಿಂಗ್ ಅನ್ನು ಏಜೆನ್ಸಿ DOI ಏಜೆನ್ಸಿ ಮೂಲಕ ಮಾರ್ಪಡಿಸಲಾಗುತ್ತದೆ ಆದ್ದರಿಂದ ಸಂಪನ್ಮೂಲವು ತನ್ನ ವಾಸ್ತವ ಸ್ಥಳವನ್ನು ಚಲಿಸುತ್ತಿರುವಂತೆ ನಾವು ಸಂಪನ್ಮೂಲವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಆನ್ಲೈನ್ ಸಂಪನ್ಮೂಲವನ್ನು ಉಲ್ಲೇಖಿಸಲು ಹೋದರೆ ನೀವು ನಿರ್ದಿಷ್ಟ ಸಂಪನ್ಮೂಲಕ್ಕಾಗಿ DOI ಸಂಖ್ಯೆಯನ್ನು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದಾಗಿ ಆ ಸಂಖ್ಯೆಯ ಮೂಲಕ ಅದನ್ನು ಉಲ್ಲೇಖಿಸಬಹುದು ಮತ್ತು ಸಹಜವಾಗಿ ನಾವು ಪರಿಚಿತವಾಗಿರುವ ಇತರ ವಿಷಯಗಳೂ ಇವೆ ಅವರು ಯುಡಿಸಿ ಕ್ಯಾಟಲಾಗ್ ಎಂದು ಕರೆಯುತ್ತಾರೆ ಗ್ರಂಥಾಲಯದಲ್ಲಿ ಆ ಪುಸ್ತಕವನ್ನು ಭೌತಿಕವಾಗಿ ಉಲ್ಲೇಖಿಸಲು ಇದು ಮೂಲಭೂತವಾಗಿರುತ್ತದೆ ಮತ್ತು ಒಂದು ಗ್ರಂಥಸೂಚಿ ಮಾಹಿತಿಯ ಸ್ವರೂಪವು ಹಲವಾರು ವಿಧಾನಗಳಲ್ಲಿ ಬರುತ್ತದೆ ಮತ್ತು ಅಂತಹ ಎರಡು ಸ್ವರೂಪಗಳು ಬಹಳ ಜನಪ್ರಿಯವಾಗಿವೆ RIS ಸ್ವರೂಪ ಮತ್ತು BIB ಸ್ವರೂಪ ಈ ಎರಡು ವಿಧದ ನಿರ್ದಿಷ್ಟತೆಯ ಸ್ವರೂಪವನ್ನು ನಾವು ನೋಡೋಣ ಮತ್ತು ಪ್ರದರ್ಶನದ ಮೂಲಕ ಸಾಹಿತ್ಯ ಸಮೀಕ್ಷೆಯನ್ನು ನಾವು ಸಂಗ್ರಹಿಸಿರುವುದರಿಂದ ಯಾವ ರೀತಿಯ ಕ್ಷೇತ್ರಗಳು ಲಭ್ಯವಿವೆ ನಂತರ ನಾನು ಸ್ವಲ್ಪ ಸಮಯದವರೆಗೆ ಮಾಡುತ್ತೇನೆ ಮತ್ತು ಸಾಹಿತ್ಯದ ಸಮೀಕ್ಷೆಯನ್ನು ಮಾಡುವಾಗ ನಾವು ತಿಳಿದಿರಬೇಕಾದ ಕೆಲವು ಇತರ ವಿಷಯಗಳು ಇಂತಹ ವಿಷಯವೆಂದರೆ ಜರ್ನಲ್ ಪರಿಣಾಮದ ಅಂಶವಾಗಿದೆ ಜರ್ನಲ್ ಎಫೆಕ್ಟ್ ಫ್ಯಾಕ್ಟರ್ನಿಂದ ನಾವು ಅರ್ಥವೇನೆಂದರೆ ನಿರ್ದಿಷ್ಟ ಜರ್ನಲ್ನಲ್ಲಿರುವ ಲೇಖನಗಳು ಎಷ್ಟು ಬಾರಿ ಇತರ ನಿಯತಕಾಲಿಕಗಳು ಮತ್ತು ಇತರ ಲೇಖನಗಳಿಂದ ಉಲ್ಲೇಖಿಸಲ್ಪಟ್ಟಿವೆ ಎಂಬುದು ಇದು ಮೂಲಭೂತವಾಗಿ ಈ ಲೇಖನಗಳು ಎಷ್ಟು ಬಾರಿ ಓದಲು ಮತ್ತು ಇತರ ವಿಜ್ಞಾನಿಗಳಿಂದ ಬಳಸಲ್ಪಡುವ ಒಂದು ಅರ್ಥವನ್ನು ನೀಡುತ್ತದೆ ಆದ್ದರಿಂದ ನೀವು ನಿರ್ದಿಷ್ಟ ಪ್ರದೇಶದಲ್ಲಿ ಎರಡು ಜರ್ನಲ್ಗಳನ್ನು ಹೋಲಿಸಬೇಕೆಂದು ಬಯಸಿದರೆ ನಂತರ ಹೆಚ್ಚಿನ ಪ್ರಭಾವದ ಅಂಶವನ್ನು ಹೊಂದಿರುವವರು ಪ್ರವೇಶಿಸಬಹುದು ಓದಲು ಮತ್ತು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ ಮತ್ತು ಇದು ವಿವಾದಾತ್ಮಕವಾದ ಸಂಖ್ಯೆ ಸಂಶೋಧನಾ ಪ್ರದೇಶಗಳಲ್ಲಿ ಈ ಪರಿಣಾಮಕಾರಿ ಅಂಶಗಳನ್ನು ಹೋಲಿಸಲು ಸಾಧ್ಯವಿಲ್ಲ ಆಗಾಗ್ಗೆ ಸಂಶೋಧನೆಯು ಬಹಳ ಸಕ್ರಿಯವಾಗಿ ಅನುಸರಿಸಲ್ಪಟ್ಟಿರುವ ಒಂದು ಸಂಶೋಧನಾ ಪ್ರದೇಶವಾಗಿದೆ ಯಾರು ಕೆಲಸ ಮಾಡುತ್ತಿದ್ದಾರೆ ಎಂದು ಹೆಚ್ಚಿನ ಸಂಖ್ಯೆಯ ಸಂಶೋಧಕರು ಕಂಡುಬರುತ್ತಾರೆ ನಂತರ ಸಾಮಾನ್ಯವಾಗಿ ಇದು ಜರ್ನಲ್ ಪರಿಣಾಮದ ಅಂಶಗಳನ್ನು ಹೊಂದಿರುತ್ತದೆ ಹೆಚ್ಚಿನ ಭಾಗದಲ್ಲಿ ಸ್ವಲ್ಪಮಟ್ಟಿಗೆ ಮತ್ತು ಸಮುದಾಯಗಳಲ್ಲಿ ಸಂಶೋಧನಾ ಸಮುದಾಯಗಳು ನಿಯತಕಾಲಿಕಗಳ ಸಂಖ್ಯೆ ಸೀಮಿತವಾದಲ್ಲಿ ವಿಜ್ಞಾನಿಗಳ ಸಂಖ್ಯೆ ಸೀಮಿತವಾಗಿದೆ ನಂತರ ಜರ್ನಲ್ ಪರಿಣಾಮದ ಅಂಶ ಕೆಳಭಾಗದಲ್ಲಿರುತ್ತದೆ ಆದ್ದರಿಂದ ಜರ್ನಲ್ ಕಡಿಮೆ ಅಥವಾ ಹೆಚ್ಚು ಮುಖ್ಯವಾದುದೆಂದು ನಾವು ಹೇಳುವ ಒಂದು ಪರಿಪೂರ್ಣ ವಿಧಾನವಲ್ಲ ಆದರೆ ಸಂಶೋಧನೆಯ ನಿರ್ದಿಷ್ಟ ಪ್ರದೇಶದಲ್ಲಿ ಎರಡು ನಿಯತಕಾಲಿಕಗಳನ್ನು ಹೋಲಿಸಲು ಇದು ನಿಮಗೆ ಸಾಪೇಕ್ಷ ಅರ್ಥವನ್ನು ನೀಡುತ್ತದೆ ಉಲ್ಲೇಖದ ಸೂಚ್ಯಂಕ ಎಂದು ಕೂಡ ಕರೆಯಲ್ಪಡುತ್ತದೆ ಇದು ಜರ್ನಲ್ ಲೇಖನದ ಬಗ್ಗೆ ಇದನ್ನು ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ ನಾವು ಕೆಲವು ಲೇಖನಗಳನ್ನು ಉಲ್ಲೇಖದ ಶ್ರೇಷ್ಠತೆ ಎಂದು ಕರೆಯುತ್ತೇವೆ ಇದರರ್ಥ ನಾವು ಅರ್ಥ ಮಾಡಿಕೊಳ್ಳುವ ಲೇಖನವು ಅನೇಕ ಜನರಿಂದ ಉಲ್ಲೇಖಿಸಲ್ಪಟ್ಟಿದೆ ಬಹುಶಃ ನೂರಾರು ಇದೀಗ ನೀವು ಅದನ್ನು ಕ್ಲಾಸಿಕ್ ಎಂದು ಕರೆಯಬಹುದು ಮತ್ತು ಇತರ ಯಶಸ್ವಿ ಜರ್ನಲ್ ಪಬ್ಲಿಕೇಷನ್ಸ್ನಿಂದ ಎಷ್ಟು ಬಾರಿ ಇದನ್ನು ಉಲ್ಲೇಖಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ h ಸೂಚ್ಯಂಕ ಮತ್ತೆ ವಿವಾದಾತ್ಮಕ ಸೂಚ್ಯಂಕವಾಗಿದೆ ಇದು ಮೂಲಭೂತವಾಗಿ ನಿರ್ದಿಷ್ಟ ಲೇಖಕರ ಪ್ರಕಟಣೆಯನ್ನು ಉಲ್ಲೇಖಿಸಿದ ಎಷ್ಟು ಬಾರಿ ಉಲ್ಲೇಖಿಸುತ್ತದೆ ಮತ್ತು ಅವುಗಳಲ್ಲಿ ಹಲವರು ಪ್ರಕಟಣೆಯ ಸಂಖ್ಯೆಯನ್ನು ಮೀರಿವೆ ಅಂದರೆ ಲೇಖಕನು n ನ h ಸೂಚ್ಯಂಕವನ್ನು ಹೊಂದಿದ್ದಾನೆ ಎಂದು ನಾವು ಹೇಳಿದಾಗ n n ಪೇಪರ್ಸ್ ಅನ್ನು n times ಅಥವಾ more ಎಂದು ಉಲ್ಲೇಖಿಸಲಾಗಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಹೆಚ್ಚಿನ ಹೆಚ್ ಇಂಡೆಕ್ಸ್ ಹೊಂದಿರುವ ಓರ್ವ ಲೇಖಕನು ಲೇಖಕರು ವ್ಯಾಪಕವಾಗಿ ಓದುತ್ತಿದ್ದರೆ ಮತ್ತು ವ್ಯಾಪಕವಾಗಿ ಉಲ್ಲೇಖಿಸಲಾಗುತ್ತಿದೆ ಮತ್ತು ಬಹುಮಟ್ಟಿಗೆ ಅವರು ಹೆಚ್ಚು ಯಶಸ್ವಿ ವಿಜ್ಞಾನಿ ಆದ್ದರಿಂದ ಸಾಹಿತ್ಯವನ್ನು ಹುಡುಕಲು ಹಲವಾರು ತಂತ್ರಗಳು ಯಾವುವು ತನ್ನ ಪ್ರದೇಶದಲ್ಲಿ ಸಾಹಿತ್ಯವನ್ನು ಹುಡುಕುವಲ್ಲಿ ಬಹಳ ಪರಿಣಾಮಕಾರಿಯಾಗಲು ಸಂಶೋಧನೆಯ ಹೊಸ ಬಿಂದುವಿಗೆ ಅದು ಮುಖ್ಯವಾದುದು ಏಕೆಂದರೆ ಗಮನ ಪ್ರದೇಶಕ್ಕೆ ಬರಲು ಲಭ್ಯವಿರುವ ಸಮಯ ಬಹಳ ಸೀಮಿತವಾಗಿದೆ ಮತ್ತು ನಾವು ಬೇಗನೆ ಅಂತರವನ್ನು ಗುರುತಿಸಬೇಕು ಆದ್ದರಿಂದ ನಾವು ಮುಂದುವರಿಸಲು ಬಯಸುವ ಸಂಶೋಧನೆಯ ಮೇಲೆ ನಾವು ಗಮನಹರಿಸಬಹುದು ಆದ್ದರಿಂದ ಸಾಹಿತ್ಯವನ್ನು ಹುಡುಕಲು ನಾವು ಬಳಸಬಹುದಾದ ಮೂರು ಪ್ರಮುಖ ಕಾರ್ಯತಂತ್ರಗಳಿವೆ ಮೊದಲ ತಂತ್ರ ಮೂಲತಃ ಒಂದು ಮೂಲಪದಕೀವರ್ಡ್ ಬಳಸುತ್ತಿದೆ ನಾವು ಹುಡುಕುವಂತಹ ಸಂಶೋಧನೆಯ ಫಲಿತಾಂಶದ ವಿಷಯವನ್ನು ಗುರುತಿಸಲು ಅಥವಾ ಲೇಖಕರ ಹೆಸರನ್ನು ಬಳಸಲು ಒಂದು ಮೂಲಪದ ಹುಡುಕಾಟದ ಮೂಲಕ ನಾವು ಏನು ಹೇಳುತ್ತೇವೆ ಲೇಖನದ ಮೂಲಕ ಉಲ್ಲೇಖಿಸಲ್ಪಟ್ಟಿರುವ ಒಂದು ಮೂಲಪದ ಸಹ ನಾವು ಬಳಸಬಹುದಾಗಿತ್ತು ಆದ್ದರಿಂದ ಮೂಲಭೂತವಾಗಿ ಇದು ಒಂದು ನಿರ್ದಿಷ್ಟ ಸಂಶೋಧನಾ ಪತ್ರಿಕೆಯನ್ನು ವಿವರಿಸಲು ಮತ್ತು ಗುರುತಿಸುವ ಪದಗಳೊಂದಿಗೆ ಬರುತ್ತಿದೆ ಅಂದರೆ ಒಂದೇ ಲೇಖನಕ್ಕೆ ಲಭ್ಯವಾಗುವಂತಹ ರೂಪಾಂತರಗಳಿವೆ ಎಂದು ಅರ್ಥ ನಾವು ಅದನ್ನು ಶೀಘ್ರವಾಗಿ ಹೇಗೆ ಮಾಡಬೇಕೆಂದು ನೋಡೋಣ ಹಿಂದುಳಿದ ಕಾಲಾನುಕ್ರಮದ ಶೋಧನೆ ಮತ್ತು ಮುಂಚಿನ ಕಾಲಾನುಕ್ರಮದ ಹುಡುಕಾಟ ಎಂದು ಕರೆಯಲ್ಪಡುವ ಇನ್ನೆರಡು ಮಾರ್ಗಗಳು ಕೂಡಾ ಹುಡುಕಲ್ಪಟ್ಟಿವೆ ನಾವು ಪ್ರದರ್ಶನದೊಂದಿಗೆ ಮುಂದುವರಿಯುವಾಗ ನಾವು ಹುಡುಕುವಂತೆಯೇ ಈ ಇಬ್ಬರಿಂದಲೂ ನಾವು ಅರ್ಥೈಸುವೆವು ಉಲ್ಲೇಖವು ಮುಂಚಿನ ಕಾಲಾನುಕ್ರಮದ ಹುಡುಕಾಟದಲ್ಲಿ ಪಾತ್ರವಹಿಸುತ್ತದೆ ಮತ್ತು ಈ ರೀತಿಯ ಹುಡುಕಾಟಗಳನ್ನು ಎಲ್ಲಿ ಮಾಡುತ್ತಾರೆ ಆದ್ದರಿಂದ ಕೆಲವು ಡೇಟಾಬೇಸ್ಗಳು ಲಭ್ಯವಿವೆ ಅವುಗಳು ಸಂಪೂರ್ಣ ಜರ್ನಲ್ ಸಂಗ್ರಹ ಮತ್ತು ಸಮಾಲೋಚನಾ ಪ್ರಕ್ರಿಯೆಗಳನ್ನು ಸಂಗ್ರಹಿಸಿಡುತ್ತವೆ ಮತ್ತು ಈ ಸೇವೆಗಳಿಗೆ ಚಂದಾದಾರಿಕೆಯನ್ನು ಪ್ರವೇಶಿಸುವ ಅಗತ್ಯವಿದೆ INSPEC ಮತ್ತು COMPENDEX ಅಂತಹ ಕೆಲವು ಡೇಟಾಬೇಸ್ಗಳು ಪಬ್ಮೆಡ್ ವೈದ್ಯಕೀಯ ಸಮುದಾಯಕ್ಕೆ ಸಂಬಂಧಿಸಿದೆ ಮತ್ತು ನಾವು ಮ್ಯಾಸ್ಸ್ಕಿನೆಟ್ ಮತ್ತು ರಾಸಾಯನಿಕ ಅಮೂರ್ತ ಸೇವೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮ ಗ್ರಂಥಾಲಯಗಳು ಈ ಡೇಟಾಬೇಸ್ಗಳಿಗೆ ಪ್ರವೇಶವನ್ನು ಹೊಂದಿದ್ದರೆ ನಾವು ಒಂದು ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಲೇಖನಗಳು ಮತ್ತು ಕಾನ್ಫರೆನ್ಸ್ ಪ್ರಕ್ರಿಯೆಗಳನ್ನು ಹುಡುಕುವ ಸಾಮರ್ಥ್ಯವನ್ನು ಹೊಂದಿರಬಹುದು ಮೂಲಭೂತವಾಗಿ ಹಿಂದುಳಿದ ಕಾಲಸೂಚಕ ಶೋಧನೆಯು ನಾವು ಒಂದು ಲೇಖನವನ್ನು ನೋಡಲಿದ್ದೇನೆ ಮತ್ತು ಅದನ್ನು ಉಲ್ಲೇಖಿಸಿರುವ ಎಲ್ಲಾ ಪೇಪರ್ಗಳು ಏನೆಂದು ನೋಡುತ್ತೇವೆ ಇದು ಲೇಖನಕ್ಕಿಂತ ಮೂಲವಾಗಿ ಹಳೆಯದು ತದನಂತರ ಆ ಉಲ್ಲೇಖಗಳ ನಡುವೆ ನೋಡಿ ಆ ವಿಷಯಕ್ಕೆ ಸಂಬಂಧಿಸಿದವು ಯಾವುವು ಮತ್ತು ನಂತರ ಸಮಯಕ್ಕೆ ಪುನರಾವರ್ತಿತವಾಗಿ ಹಿಂತಿರುಗುವುದು ಆದ್ದರಿಂದ ಈ ರೀತಿಯಾಗಿ ನಾವು ಒಂದು ನಿರ್ದಿಷ್ಟ ಸಂಶೋಧನಾ ಪ್ರದೇಶದ ಸಂಪೂರ್ಣ ಹಿನ್ನೆಲೆಗೆ ಹೋಗಬಹುದು ಮತ್ತು ಕಂಡುಹಿಡಿಯಬಹುದು ಫಾರ್ವರ್ಡ್ ಕಾಲಾನಲಾಜಿಕಲ್ ಸರ್ಚ್ ಎನ್ನುವುದು ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ವಿಷಯ ನಮ್ಮ ಮೂಲಭೂತ ಸಂಶೋಧನೆಯ ಕ್ಷೇತ್ರದಲ್ಲಿ ನಾವು ಪ್ರಮುಖವಾಗಿ ಮೊದಲ ಗುರುತನ್ನು ಗುರುತಿಸುತ್ತೇವೆ ಮತ್ತು ನಂತರ ಈ ನಿರ್ದಿಷ್ಟ ಕಾಗದವನ್ನು ಉದಾಹರಿಸುತ್ತಿರುವ ಎಲ್ಲ ಪ್ರಕಾಶನಗಳನ್ನು ನಾವು ನೋಡುತ್ತೇವೆ ಇದರರ್ಥ ಅವರು ಭವಿಷ್ಯದಲ್ಲಿ ಬರಲಿವೆ ಅರ್ಥಾತ್ ನಾವು ಹೇಳೋಣ ನಾವು 1994 ರಲ್ಲಿ ಉತ್ತಮ ಕಾಗದವನ್ನು ಗುರುತಿಸಿದ್ದೇವೆ ನಂತರ 3994 ನಂತರ ಪ್ರಕಟವಾದ ಎಲ್ಲ ಪೇಪರ್ಗಳು ಈ ನಿರ್ದಿಷ್ಟ ಪೇಪರ್ ಅನ್ನು ಉಲ್ಲೇಖಿಸುತ್ತಿವೆ ಮತ್ತು ಅವರಲ್ಲಿ ಕೆಲವರು ನಮಗೆ ಬಹಳ ಸೂಕ್ತವಾಗಿದ್ದಾರೆ ತದನಂತರ ನಾವು ಅವುಗಳನ್ನುಆಯ್ಕೆ ಮಾಡಲು ಹೋಗುತ್ತೇವೆ ಮತ್ತು ಆ ನಿರ್ದಿಷ್ಟ ಪೇಪರ್ಗಳನ್ನು ಉಲ್ಲೇಖಿಸಿದ ನಂತರ ನಾವು ಯಾವ ಪೇಪರ್ಗಳನ್ನು ನೋಡುತ್ತೇವೆ ಮತ್ತು ಆ ಸಮಯದಲ್ಲಿ ನಾವು ಮುಂದೆ ಹೋಗಬಹುದು ನಿಸ್ಸಂಶಯವಾಗಿ ನಾವು ಹುಡುಕುತ್ತಿದ್ದ ವರ್ಷಕ್ಕೆ ಮಾತ್ರ ನಾವು ಬರಬಹುದು ಏಕೆಂದರೆ ಭವಿಷ್ಯದಲ್ಲಿ ಪ್ರಕಟವಾಗುವ ಕಾಗದವು ಇನ್ನೂ ನಮಗೆ ಲಭ್ಯವಿಲ್ಲ ಬಹುಶಃ ಪರಿಮಾಣದ ಸಂಖ್ಯೆ ಬುದ್ಧಿವಂತಿಕೆಯಿಂದ ಒಂದು ವರ್ಷದ ಮುಂಚಿತವಾಗಿರಬಹುದು ಬರಲಿರುವ ಪೇಪರ್ಗಳನ್ನು ನಾವು ನೋಡಬಹುದು ಆದರೆ ಅದಕ್ಕಿಂತ ಮೀರಿಲ್ಲ ಆದ್ದರಿಂದ ನಾವು ಬಳಸಬಹುದಾದಂತಹ ರೀತಿಯ ಮಾಹಿತಿ ಮೂಲಗಳು ಯಾವುವು ಅಲ್ಲಿ ಉಲ್ಲೇಖದ ಮಾಹಿತಿಯು ಲಭ್ಯವಾಗುತ್ತದೆ ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ಚಂದಾದಾರಿಕೆ ಅಗತ್ಯವಿದೆ ಮತ್ತು ನಾನು ನಿಮಗೆ ತೋರಿಸಲು ಹೋಗುತ್ತಿದ್ದೇನೆ ಅಂತಹ ಎರಡು ಮೂಲಗಳು ಒಂದು ಥಾಮ್ಸನ್ ISI ಕಂಪೆನಿಯ ವಿಜ್ಞಾನದ ವೆಬ್ ಮತ್ತು ಇನ್ನೊಂದು ಸ್ಕೋಪಸ್ ಆಗಿದೆ ಮತ್ತು ಈ ಎರಡು ಉಲ್ಲೇಖಗಳು ಮಾಹಿತಿಯ ಅತ್ಯಂತ ಜನಪ್ರಿಯ ಸಂಪನ್ಮೂಲಗಳೆಂದು ಕಂಡುಬರುತ್ತವೆ ಮತ್ತು ನಾನು ಈ ಮೂಲಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಪ್ರದೇಶದಲ್ಲಿ ಪ್ರಮುಖವಾದ ಸಂಶೋಧನೆಯ ಫಲಿತಾಂಶಗಳನ್ನು ಹೇಗೆ ನೋಡಬೇಕೆಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಪ್ರಕಾಶಕರ ಬಗ್ಗೆ ಒಂದು ಪದ ಜರ್ನಲ್ ಪ್ರಕಾರಗಳಲ್ಲಿ ಸರಿಸುಮಾರಾಗಿ ಸುಮಾರು ಎಂಟು ಶೇಕಡಾ ಪ್ರಕಟಣೆಗಳು ನಾನು ಇಲ್ಲಿ ಪಟ್ಟಿ ಮಾಡಿದ್ದ ಬಹಳ ಸೀಮಿತ ಸಂಖ್ಯೆಯ ಕಂಪೆನಿಗಳಿಂದ ಮಾಡಲಾಗುತ್ತದೆ ಎಲ್ಸೆವಿಯರ್ ಮತ್ತು ಸ್ಪ್ರಿಂಗರ್ ಅವರು ಜಗತ್ತಿನ ಬಹುಪಾಲು ಜರ್ನಲ್ ಪ್ರಕಟಣೆಯನ್ನು ತೆಗೆದುಕೊಳ್ಳುತ್ತಾರೆ ತದನಂತರ ಟೇಲರ್ ಮತ್ತು ಫ್ರಾನ್ಸಿಸ್ ಗ್ರೂಪ್ ನೇಚರ್ ಪಬ್ಲಿಕೇಷನ್ಸ್ ಗ್ರೂಪ್ ಮತ್ತು ಮ್ಯಾನಿ ಪಬ್ಲಿಷಿಂಗ್ ಬರುತ್ತದೆ ತದನಂತರ ಸಮಾಜಗಳು ಪ್ರಕಟಿಸಿದ ದೊಡ್ಡ ಸಂಖ್ಯೆಯ ನಿಯತಕಾಲಿಕಗಳಿವೆ ಅಮೇರಿಕನ್ ಫಿಸಿಕಲ್ ಸೊಸೈಟಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ಇತ್ಯಾದಿ ಆದ್ದರಿಂದ ಸಮಾಜಗಳು ಪ್ರಕಟಿಸಿದ ನಿಯತಕಾಲಿಕಗಳು ಇವೆ ಮತ್ತು ಅವುಗಳು ಪ್ರಕಟಿಸುವ ಮನೆಗಳಾಗಿವೆ ಆದ್ದರಿಂದ ಈ ಪ್ರಕಾಶಕರಿಗೆ ಆನ್ಲೈನ್ ಸಂಪನ್ಮೂಲಗಳ ವೆಬ್ಸೈಟ್ಗಳನ್ನು ಎಲ್ಲಿ ಕಂಡುಹಿಡಿಯಬೇಕೆಂಬುದನ್ನು ನಾವು ತಿಳಿದಿರಬೇಕು ಇದರಿಂದಾಗಿ ನಮ್ಮ ಲೇಖನಗಳಿಗಾಗಿ ನಾವು ಹುಡುಕಬಹುದು ಆಯಾ ಪ್ರಕಾಶಕರು ನಡೆಸುತ್ತಿರುವ ಪೋರ್ಟಲ್ಗಳಿಂದ ಪೂರ್ಣ ಪಠ್ಯ ರೂಪದಲ್ಲಿ ಆನ್ಲೈನ್ ಲೇಖನಗಳು ಲಭ್ಯವಿವೆ ಆದ್ದರಿಂದ ಎಲ್ಸ್ವಿಯರ್ನಿಂದ ನಡೆಸಲ್ಪಡುವ ಅಂತಹ ಪೋರ್ಟಲ್ ಸೈನ್ಸ್ಡೈರೆಕ್ಟ್ ಆಗಿದೆ ಸ್ಪ್ರಿಂಗರ್ ಲಿಂಕಿಂಗ್ ಎಂಬುದು ಸ್ಪ್ರಿಂಗರ್ ಪಬ್ಲಿಷಿಂಗ್ ಗುಂಪಿನಿಂದ ನಡೆಸಲ್ಪಡುವ ಒಂದು ಪೋರ್ಟಲ್ ಆಗಿದೆ ಮತ್ತು ನಾವು ಇಲ್ಲಿ ಪಟ್ಟಿ ಮಾಡುತ್ತಿರುವ ಅನೇಕ ಆನ್ಲೈನ್ ಮೂಲಗಳನ್ನು ನಾವು ಹೊಂದಿದ್ದೇವೆ ನಾವು ಕೆಲವು ಸೈಟ್ಗಳನ್ನು ತೆರೆಯುತ್ತೇವೆ ಮತ್ತು ಚಂದಾದಾರಿಕೆಯ ವಿರುದ್ಧ ಲಭ್ಯವಿರುವ ಪೂರ್ಣ ಪಠ್ಯಗಳನ್ನು ನಾವು ಹೇಗೆ ಸೆರೆಹಿಡಿಯಬಹುದು ಎಂಬುದನ್ನು ನೋಡಿ ಆದ್ದರಿಂದ ಕೆಲವೊಮ್ಮೆ ಪ್ರಕಟವಾಗುವ ಲೇಖನಗಳು ನಮ್ಮ ಹಸ್ತಕ್ಷೇಪವಿಲ್ಲದೆ ನಮ್ಮ ಮೇಜಿನ ಬಳಿಗೆ ಬರಬಹುದು ಹಾಗಾಗಿ ಅದರಿಂದ ನಾವು ಏನೆಂದರೆ ಹೊಸದನ್ನು ಪರೀಕ್ಷಿಸಲು ನಾವು ಪ್ರತಿ ತಿಂಗಳು ಜರ್ನಲ್ ವೆಬ್ಸೈಟ್ಗೆ ಹೋಗಬೇಕಾಗಿಲ್ಲ RSS ಫೀಡ್ ಚಂದಾದಾರಿಕೆ ಅಥವಾ ವಿಷಯ ಚಂದಾದಾರಿಕೆ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನಾವು ಆಯಾ ಪ್ರಕಾಶಕರೊಂದಿಗೆ ನಮ್ಮ ಇಮೇಲ್ ಅನ್ನು ದಾಖಲಾಗಬಹುದು ಮತ್ತು ನಂತರ ಹೊಸ ಲೇಖನಗಳು ಅಥವಾ ಪ್ರತಿ ತಿಂಗಳು ಹೊಸ ಸಮಸ್ಯೆಗಳಿದ್ದರೆ ಅವುಗಳು ನಮಗೆ ನಿಜವಾಗಿ ನವೀಕರಿಸಿ ಮತ್ತು ಸಾಹಿತ್ಯದ ಸಮೀಕ್ಷೆಯನ್ನು ನಾವು ಹೋಗುವ ಮತ್ತು ಹುಡುಕುವ ಬದಲು ನಮ್ಮ ಇನ್ಬಾಕ್ಸ್ಗಳಿಗೆ ತಳ್ಳಲಾಗಿದೆ ಎಂದು ನಾವು ನೋಡಬಹುದು ನೈಸರ್ಗಿಕವಾಗಿ ಚಂದಾದಾರಿಕೆಯ ಮೂಲಕ ನಮ್ಮ ಇಮೇಲ್ಗಳಲ್ಲಿನ ಲಿಂಕ್ಗಳೊಂದಿಗೆ ಬರುವ ಲೇಖನಗಳನ್ನು ಪ್ರವೇಶಿಸುವುದು ನಮ್ಮ ಲೈಬ್ರರಿಯಿಂದ ಚಂದಾದಾರಿಕೆ ಅಗತ್ಯವಿರುತ್ತದೆ ಆದಾಗ್ಯೂ ಶೀರ್ಷಿಕೆ ಲೇಖಕರು ಮತ್ತು ಪರಿಮಾಣ ಸಂಚಿಕೆ ಸಂಖ್ಯೆ ಮತ್ತು ಪುಟ ಸಂಖ್ಯೆ ಇತ್ಯಾದಿಗಳಂತಹ ಮೂಲಭೂತ ಮಾಹಿತಿಗಳು ಈ ಚಂದಾದಾರಿಕೆಗಳ ಮೂಲಕ ನಮ್ಮ ಇನ್ಬಾಕ್ಸ್ನಲ್ಲಿ ಲಭ್ಯವಿರುತ್ತವೆ ಕೆಲವೊಮ್ಮೆ ವಿಶೇಷ ಆಸಕ್ತಿ ಗುಂಪು ವೆಬ್ಸೈಟ್ಗಳನ್ನು ಭೇಟಿ ಮಾಡುವುದು ಬಹಳ ಉಪಯುಕ್ತವಾಗಿದೆ ಒಂದು ಉದಾಹರಣೆಯೆಂದರೆ imechanica org ಯಾಂತ್ರಿಕ ಎಂಜಿನಿಯರಿಂಗ್ ಸಮುದಾಯಕ್ಕೆ ಆಸಕ್ತಿಯ ಗುಂಪು ಈ ಗುಂಪುಗಳು ಅಥವಾ ಈ ಗುಂಪು ವೆಬ್ಸೈಟ್ಗಳು ಆ ನಿರ್ದಿಷ್ಟ ಡೊಮೇನ್ನಲ್ಲಿ ನಡೆಯುತ್ತಿರುವ ಕೆಲಸದ ಬಗ್ಗೆ ಮೂಲತಃ ಚರ್ಚಿಸುತ್ತವೆ ಆದ್ದರಿಂದ ನಿಮ್ಮ ಸಂಶೋಧನಾ ಪ್ರದೇಶಕ್ಕೆ ಸಕ್ರಿಯವಾಗಿರುವ ಕೆಲವು ಅಂತಹ ಸೈಟ್ಗಳನ್ನು ಪರೀಕ್ಷಿಸುವುದು ಒಳ್ಳೆಯದು ಆದ್ದರಿಂದ ನಾವು ನಂತರ ಬರೆಯಲು ಬಯಸಿದಾಗ ನಾವು ಮೂಲಭೂತವಾಗಿ ಈ ಉಲ್ಲೇಖಗಳನ್ನು ಸಾಂಖ್ಯಿಕ ವಿಧಾನದಲ್ಲಿ ಸಂಘಟಿಸಬೇಕಾಗಿದೆ ಡಾಕ್ಯುಮೆಂಟ್ ಅನ್ನು ಉಲ್ಲೇಖಿಸುವ ಅನುಕ್ರಮದಲ್ಲಿ ಅಥವಾ ನಂತರದ ಕಾಲಾನುಕ್ರಮದ ಅಥವಾ ವರ್ಣಮಾಲೆಯ ಕ್ರಮದಲ್ಲಿ ಇನ್ನೊಂದು ನಂತರ ಆದ್ದರಿಂದ ನಿರ್ದಿಷ್ಟ ಡಾಕ್ಯುಮೆಂಟ್ಗೆ ಉಲ್ಲೇಖಗಳು ಬೇಕಾಗುವ ವಿಭಿನ್ನ ಶೈಲಿಗಳು ಯಾವುವು ಎಂಬುದನ್ನು ನಾವು ತಿಳಿದಿರಲೇಬೇಕು ವಿಶ್ವವಿದ್ಯಾನಿಲಯದಿಂದ ವಿಶ್ವವಿದ್ಯಾನಿಲಯಕ್ಕೆ ಬದಲಾಗಬಹುದು ಮತ್ತು ಪ್ರಕಾಶಕರಿಂದ ಪ್ರಕಾಶಕರಿಗೆ ಪ್ರಕಟಣೆಗಾಗಿ ನಮ್ಮ ಹಸ್ತಪ್ರತಿಯನ್ನು ಕಳುಹಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಮಾಹಿತಿಯ ಮೂಲ ಮತ್ತು ನಮ್ಮ ಡಾಕ್ಯುಮೆಂಟ್ ಅನ್ನು ಕಳುಹಿಸಲು ಬಯಸುವ ಗುರಿಗಳ ಆಧಾರದ ಮೇಲೆ ಶೈಲಿಯನ್ನು ಬದಲಾಯಿಸಲು ಸಾಧ್ಯವಾಗುವಂತೆ ಒಂದು ಉಲ್ಲೇಖ ವ್ಯವಸ್ಥಾಪಕವನ್ನು ಬಳ ಸುವುದು ಅದರ ಪ್ರಮುಖ ವಾಗಿದೆ ನಾನು ಆ ಉಲ್ಲೇಖ ನಿರ್ವಾಹಕರಲ್ಲಿ ಕೆಲವನ್ನು ಪರಿಚಯಿಸುತ್ತಿದ್ದೇನೆ ನನ್ನ ನೆಚ್ಚಿನದು JabRef ಇದು ಮುಕ್ತ ಮೂಲ ಮತ್ತು ಮುಕ್ತವಾಗಿ ಲಭ್ಯವಿರುವ ಸಾಫ್ಟ್ವೇರ್ ಆಗಿದೆ ನಾನು ಈ ಸಾಫ್ಟ್ವೇರ್ನ ಸಂಕ್ಷಿಪ್ತ ಪ್ರದರ್ಶನವನ್ನು ಮಾಡುತ್ತೇನೆ ನಾನು ಇಲ್ಲಿ ಪಟ್ಟಿ ಮಾಡಿದ್ದ ಅನೇಕ ಹಣವನ್ನು ಕೂಡಾ ನೀಡಲಾಗಿದೆ ಮತ್ತು ಅವುಗಳಲ್ಲಿ ಕೆಲವು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಲೈಬ್ರರಿಯಿಂದ ಚಂದಾದಾರರಾಗಿರಬಹುದು ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ ಉಲ್ಲೇಖ ಮ್ಯಾನೇಜರ್ಗಳಿಗೆ ಸಂಬಂಧಪಟ್ಟಂತೆ ಲಭ್ಯವಿರುವ ನಿಮ್ಮ ಲೈಬ್ರರಿಯೊಂದಿಗೆ ನೀವು ಪರಿಶೀಲಿಸಬೇಕು ವಿಕಿಪೀಡಿಯಾದ ಎಲ್ಲಾ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ ವೇರ್ಗಳೂ ಬಹಳ ಚೆನ್ನಾಗಿ ಹೋಲಿಕೆ ಮಾಡುತ್ತವೆ ಯಾವ ಪದಗಳನ್ನು ಬಳಸಬೇಕೆಂದು ನಿರ್ಧರಿಸುವ ಮೊದಲು ನೀವು ಅದನ್ನು ನೋಡಲು ಬಯಸಬಹುದು ರಾಮಮೂರ್ತಿ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ಈ ಸ್ಲೈಡ್ಗಳಿಗಾಗಿ ಕೆಲವು ಪಾಯಿಂಟರ್ಗಳೊಂದಿಗೆ ನನಗೆ ಸಹಾಯ ಮಾಡಿದಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ